ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಮಾಡ್ಯೂಲ್ 23 ಗೆ ಸುಸ್ವಾಗತ ನಾವು ಈಗಾಗಲೇ ಕೊನೆಯ 2 ಮಾಡ್ಯೂಲ್ಗಳನ್ನು ಹೊಂದಿದ್ದೇವೆಯೂನಿಫೈಡ್ ಮಾಡೆಲಿಂಗ್ ಲ್ಯಾಂಗ್ವೇಜ್ ಯುಎಂಎಲ್ ನ ಮೂಲ ಆವರಣವನ್ನು ನೋಡಿದೆ ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ಸೈಕಲ್ ಹಂತಗಳು ಚರ್ಚಿಸಿದ್ದೇವೆ ಮತ್ತು ಇವೆರಡನ್ನೂ ಒಟ್ಟಿಗೆ ಸಂಬಂಧಿಸಿವೆ ಈಗ ಈ ಮಾಡ್ಯೂಲ್ನಿಂದ ಮತ್ತು ಹಲವಾರು ಮಾಡ್ಯೂಲ್ಗಳು ಬರಲು ಈ ಪ್ರಯಾಣವು ಮುಂದುವರಿಯುತ್ತದೆ ನಾವು ಮಾಡುತ್ತೇವೆ ವಿಭಿನ್ನ ನಿರ್ದಿಷ್ಟ ಯುಎಂಎಲ್ ಡೈಗ್ರಾಮ್ಗಳ ಬಗ್ಗೆ ಚರ್ಚಿಸಲು ಮತ್ತು ವಿವರಿಸಲು ಪ್ರಾರಂಭಿಸಿ ಆದ್ದರಿಂದ ಈ ಮಾಡ್ಯೂಲ್ಗಳಲ್ಲಿ ನಾವು ಯೂಸ್ ಕೇಸ್ ಡೈಗ್ರಾಮ್ ಕುರಿತು ಚರ್ಚೆ ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿಯೂ ನಾವು ಅದನ್ನು ಮುಂದುವರಿಸುತ್ತೇವೆ ಆದ್ದರಿಂದ ನಮ್ಮ ಚರ್ಚೆಯ ಪ್ರಕಾರ ನಾವು ಯೂಸ್ ಕೇಸ್ ಡೈಗ್ರಾಮ್ ಮತ್ತು ನಿರ್ದಿಷ್ಟವಾಗಿ ಯಾಕ್ಟರ್ ಮತ್ತು ಯೂಸ್ ಕೇಸ್ ಚರ್ಚಿಸುತ್ತೇವೆ ಬಾಹ್ಯರೇಖೆ ಯಾವಾಗಲೂ ನಿಮ್ಮ ಎಡಭಾಗದಲ್ಲಿ ಲಭ್ಯವಿರುತ್ತದೆ ಹಾಗಾದರೆ ಯೂಸ್ ಕೇಸ್ ಯಾವುವು ಎಂಬುದನ್ನು ನೆನಪಿಸಲು ಅಭಿವೃದ್ಧಿ ವಿವರಣೆಯೊಂದಿಗೆ ವ್ಯವಹಾರ ಜ್ಞಾನದ ಏಕೀಕರಣವು ಅಗತ್ಯವೇ ಅದು ಮೂಲ ಪ್ರಾರಂಭದ ಹಂತವಾಗಿದೆ ಆದ್ದರಿಂದ ನಾವು ರಜೆ ನಿರ್ವಹಣಾ ವ್ಯವಸ್ಥೆಯಲ್ಲಿ 2 ಪುಟಗಳನ್ನು ಪಡೆದುಕೊಂಡಿದ್ದೇವೆ ಅಲ್ಲಿ ಸಂಸ್ಥೆಯು ಎಲ್ಎಂಎಸ್ ವ್ಯವಸ್ಥೆಯನ್ನು ಹೊಂದಲು ನಿರ್ಧರಿಸಿತು ಮತ್ತು ಅವರು ಅದನ್ನು ಕೆಳಗಿಳಿಸಿದರು ವ್ಯವಹಾರ ಜ್ಞಾನವನ್ನು ಸಂಯೋಜಿಸಲಾಗಿದೆ ಅದು ಅವರು ನೌಕರರು ಹೇಗೆ ವರದಿ ಮಾಡುತ್ತಾರೆ ನೌಕರರು ರಜೆಗಾಗಿ ಹೇಗೆ ಅರ್ಜಿ ಸಲ್ಲಿಸುತ್ತಾರೆ ಅವರು ಯಾವ ರೀತಿಯ ರಜೆ ಹೊಂದಿದ್ದಾರೆ ಮತ್ತು ಈ ಅವಶ್ಯಕತೆಯನ್ನು ಸೃಷ್ಟಿಸಿದ್ದಾರೆ ಈ ಮಾಡ್ಯೂಲ್ಗಳೊಂದಿಗೆ ಯಾರು ಸಂವಹನ ನಡೆಸುತ್ತಾರೆ ಮತ್ತು ಯಾವ ಉದ್ದೇಶಕ್ಕಾಗಿ ಈಗ ನಮಗೆ ತಿಳಿದಿಲ್ಲ ಇದರೊಂದಿಗೆ ಬಳಕೆದಾರರು ಏನು ಮಾಡುತ್ತಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಖಂಡಿತವಾಗಿಯೂ ಇವುಗಳನ್ನು ಸರಿಯಾಗಿ ನಿರ್ದಿಷ್ಟಪಡಿಸಲಾಗಿಲ್ಲ ವಾಸ್ತವವಾಗಿ ಎಲ್ಎಂಎಸ್ ವಿವರಣೆಯು ನಿಜಕ್ಕೂ ಕೆಟ್ಟದ್ದಲ್ಲ ಏಕೆಂದರೆ ನೀವು ನಿರ್ದಿಷ್ಟತೆಗೆ ಹಿಂತಿರುಗಿದರೆ ನೀವು ಪದ ಯೂಸ್ ಕೇಸ್ ಗಳನ್ನು ಬಳಸುತ್ತೀರಿ ಆದರೆ ಸಾಮಾನ್ಯವಾಗಿ ನೀವು ಅದನ್ನು ಪಡೆಯುವುದಿಲ್ಲ ಆದ್ದರಿಂದ ಯೂಸ್ ಕೇಸ್ ಡೈಗ್ರಾಮ್ ಸಿಸ್ಟಮ್ ನೊಂದಿಗಿನ ಮಾನವ ಸಂವಹನವನ್ನು ಚಿತ್ರಿಸುತ್ತದೆ ಇದು ನನ್ನ ಸಿಸ್ಟಮ್ ನಿರ್ಮಿಸಲು ಪ್ರಯತ್ನಿಸುತ್ತಿದೆ ಇದು ನನ್ನ ಸಿಸ್ಟಮ್ ಮತ್ತು ಅಂತಿಮವಾಗಿ ನಾನು ಸಿಸ್ಟಮ್ನ್ನು ಏಕೆ ನಿರ್ಮಿಸುತ್ತಿದ್ದೇನೆ ಏಕೆಂದರೆ ವ್ಯವಸ್ಥೆಯೊಂದಿಗೆ ಸಂವಹನ ನಡೆಸಲು ಬಯಸುವ ಕೆಲವು ಮಾನವರು ಇದ್ದಾರೆಇನ್ಪುಟ್ ನೀಡಿ ಔಟ್ಪುಟ್ ತೆಗೆದುಕೊಳ್ಳಿ ಮತ್ತು ಇದು ಈ ಮನುಷ್ಯನು ಒಬ್ಬ ವ್ಯಕ್ತಿಯಲ್ಲ ಈ ಮನುಷ್ಯನು ವಿಭಿನ್ನ ಉದ್ದೇಶಗಳ ಬಳಕೆದಾರರ ವಿಭಿನ್ನ ಗುಂಪುಗಳಾಗಿರಬಹುದು ಮತ್ತು ವಿಭಿನ್ನ ಉದ್ದೇಶಗಳಿಗಾಗಿ ವ್ಯವಸ್ಥೆಯ ವಿವಿಧ ಭಾಗಗಳಾಗಿರಬಹುದು ನಿಸ್ಸಂಶಯವಾಗಿ ಯಾವುದೇ ಸಮಂಜಸವಾದ ವ್ಯವಸ್ಥೆಯಲ್ಲಿ ಯಾವುದೇ 2 ಬಳಕೆದಾರರು ವ್ಯವಸ್ಥೆಯನ್ನು ಒಂದೇ ರೀತಿಯಲ್ಲಿ ಬಳಸುತ್ತಿರಲಿಲ್ಲ ಅಥವಾ ಕನಿಷ್ಟ ಪಕ್ಷ ವಿವಿಧ ಗುಂಪುಗಳು ಇರಬಹುದು ಅದು ವ್ಯವಸ್ಥೆಯನ್ನು ವಿವಿಧ ರೀತಿಯಲ್ಲಿ ಬಳಸುತ್ತದೆ ಮತ್ತು ವ್ಯವಸ್ಥೆಯನ್ನು ಬಳಸಬಹುದಾದ ವಿಭಿನ್ನ ವಿಧಾನಗಳು ಯೂಸ್ ಕೇಸ್ ಡೈಗ್ರಾಮ್ ಮುಖ್ಯ ಪ್ರಮೇಯವಾಗಿದೆ ಆದ್ದರಿಂದ ನಾವು ಈಗಾಗಲೇ ಹೇಳಿದಂತೆ ಇದು ಬಿಹೇವಿಯರಲ್ ಡೈಗ್ರಾಮ್ ಮತ್ತು ಇದನ್ನು ಕ್ರಿಯೆಗಳ ಒಂದು ಗುಂಪನ್ನು ವ್ಯಾಖ್ಯಾನಿಸಲು ಬಳಸಲಾಗುತ್ತದೆ ಯೂಸ್ ಕೇಸ್ ಇದರರ್ಥ ಇದು ಒಂದು ನಿರ್ದಿಷ್ಟ ಬಳಕೆಯ ಸಂದರ್ಭ ಅಥವಾ ಕ್ರಿಯೆಯ ಸಂದರ್ಭ ಎಂದು ಯಾರು ಆ ಕ್ರಮ ತೆಗೆದುಕೊಳ್ಳುತ್ತಾರೆ ನಾವು ನೋಡಲು ಆಸಕ್ತಿ ಹೊಂದಿದ್ದೇವೆ ಮತ್ತು ಆ ಕ್ರಮವನ್ನು ಯಾರು ತೆಗೆದುಕೊಳ್ಳುತ್ತಾರೆಯಾಕ್ಟರ್ ನಿಂದ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಯೂಸ್ ಕೇಸ್ ಡೈಗ್ರಾಮ್ಗಳನ್ನು ಮುಖ್ಯವಾಗಿ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಸಂಗ್ರಹಿಸಲು ಮತ್ತು ಆಂತರಿಕ ಮತ್ತು ಬಾಹ್ಯ ಅಂಶಗಳನ್ನು ಗುರುತಿಸಲು ಬಳಸಲಾಗುತ್ತದೆ ಈಗ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುವ ಮೊದಲು ನಾವು ನಿಜವಾದ ವಿವರಗಳನ್ನು ಪಡೆಯೋಣ ಯೂಸ್ ಕೇಸ್ ಡೈಗ್ರಾಮ್ಗಳನ್ನು 3 ಪ್ರಮುಖ ಅಂಶಗಳು ಯಾಕ್ಟರ್ ಯೂಸ್ ಕೇಸ್ ಮತ್ತು ಸಂಬಂಧಗಳಿಂದ ಕೂಡಿದೆ ಸರಳವಾಗಿ ಹೇಳುವುದಾದರೆ ಯಾಕ್ಟರ್ ಒಬ್ಬ ಯೂಸರ್ ಸರಳ ಪದದಲ್ಲಿ ಯಾಕ್ಟರ್ ಸಿಸ್ಟಮ್ಗಳೊಂದಿಗೆ ಏನನ್ನಾದರೂ ಮಾಡಲು ಬಯಸುವ ಯೂಸರ್ ಆಗಿದ್ದಾನೆ ಯೂಸ್ ಕೇಸ್ ಒಂದು ಕ್ರಿಯೆಯಾಗಿದೆ ಅಥವಾ ಯೂಸರ್ ಸಿಸ್ಟಮ್ನ್ನು ಬಳಸಲು ಬಯಸುವ ಒಂದು ಮಾರ್ಗವಾಗಿದೆ ಮತ್ತು ಅಂತಿಮವಾಗಿ ಸಂಬಂಧವು ಬಳಕೆದಾರನು ಕಾರ್ಯಗತಗೊಳಿಸಲು ಬಯಸುವ ಯಾವುದೇ ಕ್ರಿಯೆಯಲ್ಲ ಅದು ಸ್ವತಃ ಮಾತ್ರ ಅರಿತುಕೊಳ್ಳುತ್ತದೆ ವಿಭಿನ್ನ ಚಟುವಟಿಕೆಗಳು ವಿಭಿನ್ನ ಅವಲಂಬಿತರನ್ನು ಹೊಂದಿರುತ್ತವೆ ನಾನು ರಜೆ ತೆಗೆದುಕೊಳ್ಳಲು ಬಯಸಿದರೆ ಅದು ನನ್ನ ರಜೆಯ ಲಭ್ಯತೆ ಏನು ಮಾನ್ಯತೆ ಏನು ರಜೆಯ ಮೇಲಿನ ನಿರ್ಬಂಧಗಳು ನನ್ನ ವರದಿ ವ್ಯವಸ್ಥಾಪಕರ ಅಭಿಪ್ರಾಯ ಏನು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಕ್ರಿಯೆಗಳು ಹೇಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಂಬಂಧವು ಬಹಳ ಮುಖ್ಯವಾಗಿದೆ ಆದ್ದರಿಂದ ಯುಎಂಎಲ್ ಡೈಗ್ರಾಮ್ಗಳು ಈ ಘಟಕಗಳನ್ನು ವ್ಯಾಖ್ಯಾನಿಸಲು ವಿವಿಧ ಸಂಕೇತಗಳನ್ನು ಮತ್ತು ಶಬ್ದಾರ್ಥಗಳನ್ನು ನೀಡುತ್ತದೆ ಮೊದಲು ಯಾಕ್ಟರ್ ಈಗಾಗಲೇ ವಿವರಿಸಿದಂತೆ ಸಿಸ್ಟಂನೊಂದಿಗೆ ಯಾಕ್ಟರ್ನ ಇಂಟರ್ಫೇಸ್ ಯಾಕ್ಟರ್ ಮನುಷ್ಯನಂತೆ ಆದರೆ ಯುಎಂಎಲ್ ಜನರು ಅಥವಾ ಮಾನವರು ಅಥವಾ ಇತರ ಸಿಸ್ಟಮ್ಗಳಾಗಿರುವ ಯಾಕ್ಟರ್ ಅನ್ನು ಪರಿಗಣಿಸುತ್ತಾರೆ ಆದರೆ ಟರ್ಮಿನಲ್ ಮೇಲೆ ಕುಳಿತಿರುವ ಮನುಷ್ಯನಿಂದ ನಾನು ವಿನಂತಿಯನ್ನು ಪಡೆಯಬಹುದು ಜಿಯುಐ ಅಥವಾ ನಾನು ಇನ್ಪುಟ್ ಪಡೆಯಬಹುದು ನಾನು ಇತರ ಕೆಲವು ಸಿಸ್ಟಮ್ನಿಂದ ಸೇವೆಗಾಗಿ ವಿನಂತಿಯನ್ನು ಪಡೆಯಬಹುದು ಯಾಕ್ಟರ್ರು ಮಾನವರಲ್ಲದವರಾಗಿರಬಹುದು ಈ ರೀತಿಯ ಸ್ಟಿಕ್ ಡೈಗ್ರಾಮ್ಗಳ ಅಂಕಿ ಅಂಶಗಳ ಪ್ರಕಾರ ಇವುಗಳನ್ನು ಸಾಮಾನ್ಯವಾಗಿ ತೋರಿಸಲಾಗುತ್ತದೆ ಅಥವಾ ಅವುಗಳು ಗಿಲ್ಲೆಮೆಟ್ಗಳ ಮೂಲಕ ಮಟ್ಟದ್ದಾಗಿರಬಹುದು ಅಂದರೆ ನಾನು ಗಿಲ್ಲೆಮೆಟ್ ಅನ್ನು ಹಾಕಬಹುದಾದ ಆಕೃತಿಯ ಬದಲಾಗಿ ಈ ಜೋಡಿ ಚಿಹ್ನೆಗಳು ಆಗಿವೆ ನಾವು ಅದರೊಳಗೆ ಒಬ್ಬ ಯಾಕ್ಟರ್ ಎಂಬ ಹೆಸರನ್ನು ಇಡುತ್ತೇವೆ ವಿವಿಧ ಯಾಕ್ಟರ್ ಇರಬಹುದು ಅಥವಾ ಯಾಕ್ಟರ್ನ್ನು ಅನೇಕ ವಿಭಿನ್ನ ರೀತಿಯಲ್ಲಿ ವರ್ಗೀಕರಿಸಬಹುದು ಉದಾಹರಣೆಗೆ ನಾನು ಈಗಾಗಲೇ ಮಾತನಾಡಿದ ಪ್ರಥಮ ದರ್ಜೆ ಪರಿಶೀಲನೆ ಒಬ್ಬ ಯಾಕ್ಟರ್ ಮಾನವ ಅಥವಾ ಅಮಾನವೀಯನಾಗಿರಬಹುದು ಒಬ್ಬ ಯಾಕ್ಟರ್ ಪ್ರಾಥಮಿಕ ಅಥವಾ ದ್ವಿತೀಯಕನಾಗಿರಬಹುದು ಪ್ರಾಥಮಿಕ ಬಳಕೆದಾರನು ವ್ಯವಸ್ಥೆಯ ಉದ್ದೇಶಿತ ಅಂತಿಮ ಬಳಕೆದಾರನು ಆದ್ದರಿಂದ ರಜೆ ನಿರ್ವಹಣಾ ವ್ಯವಸ್ಥೆಯಲ್ಲಿ ಉದ್ಯೋಗಿ ಅಥವಾ ಕಾರ್ಯನಿರ್ವಾಹಕನು ಪ್ರಾಥಮಿಕ ಬಳಕೆದಾರ ಮತ್ತು ದ್ವಿತೀಯ ಬಳಕೆದಾರನು ವ್ಯವಸ್ಥೆಯ ಸರಿಯಾದ ಕ್ರಿಯಾತ್ಮಕತೆಗೆ ಅಗತ್ಯವಿರುವ ವ್ಯಕ್ತಿಯಾಗಿದ್ದಾನೆ ಆದ್ದರಿಂದ ಸಿಸ್ಟಮ್ ನಿರ್ವಾಹಕರು ಸರಿಯಾದ ವ್ಯಕ್ತಿಗೆ ಮನ್ನಣೆ ಇದೆ ಎಂದು ಖಚಿತಪಡಿಸಿಕೊಳ್ಳಬೇಕು ರಜೆ ದಾಖಲೆಗಳನ್ನು ಹೊಂದಾಣಿಕೆ ಮಾಡಲಾಗುತ್ತದೆ ಮತ್ತು ಎಲ್ಲವನ್ನೂ ದ್ವಿತೀಯ ಬಳಕೆದಾರರೆಂದು ಪರಿಗಣಿಸಲಾಗುತ್ತದೆ ನಂತರ ಬಳಕೆದಾರರು ಸಕ್ರಿಯ ಅಥವಾ ನಿಷ್ಕ್ರಿಯವಾಗಬಹುದು ಸಕ್ರಿಯ ಬಳಕೆದಾರರು ಯೂಸ್ ಕೇಸ್ನ್ನು ಪ್ರಾರಂಭಿಸುವವರು ಮತ್ತು ನಿಷ್ಕ್ರಿಯ ಬಳಕೆದಾರರು ಯೂಸ್ ಕೇಸ್ನ್ನು ಸ್ವೀಕರಿಸುವವರು ಆದ್ದರಿಂದ ಸಕ್ರಿಯ ಬಳಕೆದಾರರು ರಜೆಗಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಸುತ್ತಾರೆ ನಿಷ್ಕ್ರಿಯ ಬಳಕೆದಾರರು ಇಎಚ್ಎಂ ಯಾಕ್ಟರ್ ನಂತೆ ಮುದ್ರಕವನ್ನು ಹೊಂದಿದ್ದಾರೆ ಅವರು ವರದಿಯನ್ನು ಮುದ್ರಿಸುವ ವಿನಂತಿಯನ್ನು ಆಧರಿಸಿ ವರದಿಯನ್ನು ನಿಜವಾಗಿ ಮುದ್ರಿಸುತ್ತಾರೆ ಆದ್ದರಿಂದ ಯಾಕ್ಟರ್ನ್ನು ನಾವು ಹೇಗೆ ಗುರುತಿಸಬಹುದು ಎಂಬುದು ಪ್ರಶ್ನೆ ಆದ್ದರಿಂದ ಸಿಸ್ಟಮ್ ಆಡಳಿತದ ಜವಾಬ್ದಾರಿ ಹೊಂದಿರುವವರು ಬಾಹ್ಯ ಸಾಧನಗಳು ಯಾವುವು ಸಂವಹನ ನಡೆಸಲು ಸಾಫ್ಟ್ವೇರ್ ವ್ಯವಸ್ಥೆಗಳು ವ್ಯವಸ್ಥೆಯ ಫಲಿತಾಂಶಗಳಲ್ಲಿ ಆಸಕ್ತಿ ಹೊಂದಿರುವವರು ಮತ್ತು ಮುಂತಾದವುಗಳಿಗೆ ಸಿಸ್ಟಮ್ ಬೆಂಬಲ ಅಗತ್ಯವಿರುವ ಅಗತ್ಯ ಯೂಸ್ ಕೇಸ್ಗಳನ್ನು ನಾವು ಬಳಸುತ್ತೇವೆ ಇವುಗಳು ನೀವು ಕೇಳುತ್ತಲೇ ಇರುವ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು ನಿಮಗೆ ಯಾಕ್ಟರ್ ನೀಡುತ್ತದೆ ಮತ್ತು ಒಬ್ಜೆಕ್ಟ್ಗಳು ಮತ್ತು ಕ್ಲಾಸ್ ಗಳನ್ನು ಗುರುತಿಸಲು ನಮ್ಮ ಹಿಂದಿನ ವಿಶ್ಲೇಷಣೆಯ ವಿಧಾನವನ್ನು ವಿಸ್ತರಿಸುವುದರಿಂದ ನಾನು ಸುಲಭವಾಗಿ ಮಾಡಬಹುದು ಖಂಡಿತವಾಗಿಯೂ ಒಬ್ಬ ಯಾಕ್ಟರ್ ಗುರುತಿಸಬಹುದಾದ ಕ್ಲಾಸ್ ಗುರುತಿಸಬಹುದಾದ ವಸ್ತುವಾಗಿರುತ್ತಾನೆ ಎಂದು ತೀರ್ಮಾನಿಸಿ ಆದ್ದರಿಂದ ನಾಮಪದಗಳ ನಮ್ಮ ಭಾಷಾ ವಿಶ್ಲೇಷಣೆಯನ್ನು ನಾವು ಮತ್ತೆ ಉಲ್ಲೇಖಿಸಿದರೆ ಅದು ಯಾಕ್ಟರ್ ಹೇಗಿರಬಹುದು ಎಂಬುದನ್ನು ಕುರಿತು ನಮಗೆ ಕೆಲವು ಉತ್ತಮ ಸುಳಿವನ್ನು ನೀಡುತ್ತದೆ ಆದ್ದರಿಂದ ನಾವು ಇಲ್ಲಿ ಸುತ್ತಲೂ ನೋಡುತ್ತೇವೆ ಮತ್ತು ಉದ್ಯೋಗಿ ವ್ಯವಸ್ಥಾಪಕ ಲೀಡ್ ಉದ್ಯೋಗಿ ಸಿಸ್ಟಮ್ ಅಡ್ಮಿನ್ ಮುಂತಾದ ನಾಮಪದಗಳನ್ನು ನಿಮಗೆ ತಿಳಿದಿದೆಯೇ ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಅದು ಸಿಸ್ಟಮನಲ್ಲಿ ಕೆಲವು ಕ್ರಿಯೆಯನ್ನು ಪ್ರಾರಂಭಿಸಬಹುದು ಉದ್ಯೋಗಿ ವಿನಂತಿಯನ್ನು ಪ್ರಾರಂಭಿಸುತ್ತಾನೆ ಸೀಸವು ಅನುಮೋದನೆ ಪ್ರಕ್ರಿಯೆ ಅಥವಾ ಹಿಂತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಸಿಸ್ಟಮ್ ಅಡ್ಮಿನ್ ರಜೆ ಸಾಲ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಹೀಗೆ ಆದ್ದರಿಂದ ಯಾಕ್ಟರ್ರನ್ನು ಗುರುತಿಸಲು ಯಾವುದೇ ಪ್ರಮಾಣಿತ ಕಾರ್ಯವಿಧಾನವಿಲ್ಲ ಎಂದು ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಆದರೆ ಮತ್ತೆ ನಾಮಪದದ ಭಾಷಾ ವಿಶ್ಲೇಷಣೆ ನಿಮಗೆ ಕೆಲವು ಉತ್ತಮ ಸುಳಿವನ್ನು ನೀಡುತ್ತದೆ ತದನಂತರ ಅದರೊಂದಿಗೆ ಕ್ಲಬ್ ಮಾಡಿದರೆ ನಿಮಗೆ ಕೃತಿಗಳ ಆಧಾರದ ಮೇಲೆ ಕ್ರಿಯಾ ವಿಶ್ಲೇಷಣೆ ತಿಳಿದಿರುತ್ತದೆ ಯಾವುದರ ಬಗ್ಗೆ ಉತ್ತಮ ವಿಶ್ವಾಸವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಸಿಸ್ಟಂನಲ್ಲಿ ಕಾರ್ಯನಿರ್ವಹಿಸಬೇಕಾದ ಜನರು ಮತ್ತು ಯುಎಂಎಲ್ ಡೈಗ್ರಾಮ್ ನಲ್ಲಿ ಯಾಕ್ಟರ್ ರಾಗಿರಬೇಕು ಆದ್ದರಿಂದ ಇದು ನಾನು ಈಗಾಗಲೇ ಚರ್ಚಿಸಿದ ಎಲ್ಎಂಎಸ್ ಉದಾಹರಣೆಯಾಗಿದೆ ಆದ್ದರಿಂದ ಇವುಗಳು 2 ವಿಭಿನ್ನ ವಿಧಾನಗಳಾಗಿವೆ ಆದ್ದರಿಂದ ಸಾಮಾನ್ಯವಾಗಿ ನೀವು ಈ ರೀತಿಯ ಐಕಾನ್ ಅನ್ನು ಬಳಸುತ್ತೀರಿ ಅದು ಯಾಕ್ಟರ್ ಮನುಷ್ಯ ಎಂದು ನಿಮಗೆ ತಿಳಿದಿರುವಾಗ ಮತ್ತು ಯಾಕ್ಟರ್ ಮನುಷ್ಯನಲ್ಲ ಎಂದು ನಿಮಗೆ ತಿಳಿದಾಗ ನೀವು ಈ ರೀತಿಯ ಐಕಾನ್ ಅನ್ನು ಬಳಸುತ್ತೀರಿ ಆದ್ದರಿಂದ ಎಲ್ಎಂಎಸ್ ವ್ಯವಸ್ಥೆಯಲ್ಲಿನ ಯಾಕ್ಟರ್ ನೀವು ಸುಲಭವಾಗಿ ನೋಡಬಹುದು ಈಗ ಯೂಸ್ ಕೇಸ್ ಡೈಗ್ರಾಮ್ನ ಮುಂದಿನ ಅಂಶ ಮತ್ತು ನಿಸ್ಸಂಶಯವಾಗಿ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಅದು ಯೂಸ್ ಕೇಸ್ ಆಗಿದ್ದು ಯಾಕ್ಟರ್ ಸಿಸ್ಟಮ್ಅನ್ನು ಏನು ಮಾಡಬೇಕೆಂದು ಬಯಸುತ್ತಾನೆ ಅಗತ್ಯವಾದ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಕಾರ್ಯನಿರ್ವಾಹಕ ನಟನಾಗಿದ್ದರೆ ಕಾರ್ಯನಿರ್ವಾಹಕ ರಜೆಗಾಗಿ ಅರ್ಜಿ ಸಲ್ಲಿಸಲು ಬಯಸುತ್ತಾನೆ ಲೀಡ್ ಉದ್ಯೋಗಿಯು ಪರಿಶೀಲಿಸಲು ಮತ್ತು ಸ್ವೀಕರಿಸಲು ರಜೆಯನ್ನು ಅನುಮೋದಿಸುವ ಅಗತ್ಯವಿದೆ ಆದ್ದರಿಂದ ಇವುಗಳು ಯಾಕ್ಟರ್ ಸಿಸ್ಟಮ್ಅನ್ನು ಏನು ಮಾಡಬೇಕೆಂದು ಬಯಸುತ್ತಾರೆ ಆದ್ದರಿಂದ ಈ ಕ್ರಿಯೆಯ ಅಗತ್ಯವನ್ನು ಗುರುತಿಸುವ ಮೂಲಕ ನಾವು ಕೊನೆಗೊಳ್ಳುವುದಿಲ್ಲ ಆದರೆ ಯೂಸ್ ಕೇಸ್ಗಳು ನಮಗೆ ಸಂಪೂರ್ಣ ಚಿತ್ರಣವನ್ನು ನೀಡಬೇಕು ಘಟನೆಗಳ ಸಂಪೂರ್ಣ ಕೋರ್ಸ್ ನೀಡಬೇಕು ಎಂದು ನೀವು ಹೇಳುತ್ತೀರಿ ಉದಾಹರಣೆಗೆ ಕಾರ್ಯನಿರ್ವಾಹಕನು ರಜೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದರೆ ಅದು ರಜೆಗಾಗಿ ಅರ್ಜಿ ಸಲ್ಲಿಸುತ್ತಿಲ್ಲ ಅದು ನಡೆಯಬೇಕಾದ ಸಂಪೂರ್ಣ ಕ್ರಮಗಳು ನೀವು ರಜೆಗಾಗಿ ಒಂದು ಕಾರಣವನ್ನು ಹೊಂದಿರಬೇಕು ಅದಕ್ಕಾಗಿ ನೀವು ಸಾಕಷ್ಟು ಖಾತೆ ಸಮತೋಲನವನ್ನು ಹೊಂದಿರಬೇಕು ರಜೆ ಅದು ಆ ದಿನಾಂಕಗಳನ್ನು ನಿರ್ಬಂಧಿಸಬೇಕು ಅದು ಎಷ್ಟು ದಿನಗಳು ಎಂದು ತಿಳಿಯಬೇಕು ಅದು ಸಂಬಳದ ಪರಿಣಾಮಗಳನ್ನು ಹೊಂದಿರಬಹುದು ಮತ್ತು ಹೀಗೆ ಆದ್ದರಿಂದ ಒಂದು ನಿರ್ದಿಷ್ಟ ಕ್ರಿಯೆಯ ಯೂಸ್ ಕೇಸ್ನಿಂದ ಆ ಕ್ರಿಯೆಗಳ ಸಂಪೂರ್ಣ ಕೋರ್ಸ್ ಹೆಚ್ಚುವರಿಯಾಗಿ ನೀವು ಹೇಳಿದಂತೆ ಅವರ ಚಿತ್ರಾತ್ಮಕ ರೇಖಾಚಿತ್ರಗಳು ಆದರೆ ಅವುಗಳು ಕೆಲವು ಲಗತ್ತಿಸಲಾದ ನೋಡ್ಗಳನ್ನು ಹೊಂದಿರಬಹುದು ಯೂಸ್ ಕೇಸ್ ಏನು ಮಾತನಾಡುತ್ತಿದೆ ಮತ್ತು ಪರಿಸ್ಥಿತಿಗಳು ಯಾವುವು ಎಂಬುದನ್ನು ವಿವರಿಸಲು ಸಣ್ಣ ನೋಡ್ಗಳನ್ನು ಹೊಂದಿರಬಹುದು ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ ಇಡೀ ಚಟುವಟಿಕೆಯ ಪ್ರಾರಂಭದಲ್ಲಿ ಬಳಸಬೇಕಾದ ಪ್ರಕರಣವು ಯೂಸ್ ಕೇಸ್ ಡೈಗ್ರಾಮ್ ಆಗಿದೆ ಆದ್ದರಿಂದ ನೀವು ಅವಶ್ಯಕತೆಗಳ ಹಂತದಲ್ಲಿ ಯೂಸ್ ಕೇಸ್ ಬಳಸುತ್ತಿರುವಿರಿ ಆದ್ದರಿಂದ ನೀವು ಯೂಸ್ ಕೇಸನಲ್ಲಿ ಕೆಲಸ ಮಾಡುವಾಗ ನೀವು ಇತರ ಯಾವುದೇ ಯುಎಂಎಲ್ ಡೈಗ್ರಾಮ್ಗಳನ್ನು ಹೊಂದಿಲ್ಲ ಆದ್ದರಿಂದ ನೀವು ಅವಲಂಬಿಸುತ್ತಿರುವುದು ನಿಮ್ಮ ಶಾಸ್ತ್ರೀಯ ನೈಸರ್ಗಿಕ ಭಾಷೆಯ ವಿವರಣೆಗಳು ಮತ್ತು ಚರ್ಚೆಗಳನ್ನು ಆಗಿದೆ ಆದ್ದರಿಂದ ಒಂದು ಹಂತದಲ್ಲಿ ನಿಮಗೆ ಯುಎಂಎಲ್ ನ ಅಗತ್ಯವಾದ ಚಿತ್ರಾತ್ಮಕ ಸಂಕೇತಗಳ ಪ್ರಕಾರ ಎಲ್ಲವನ್ನೂ ಬಹಳ ದೃಢವಾಗಿ ಹೇಳಲು ಸಾಧ್ಯವಾಗದಿರಬಹುದು ಆದ್ದರಿಂದ ನೀವು ಇನ್ನೂ ಕೆಲವು ಹೆಚ್ಚಿನ ವಿವರಗಳನ್ನು ಹೊಂದಿರಬೇಕಾಗಬಹುದು ಕೆಲವು ವಿವರಗಳನ್ನು ಸಹ ಯೂಸ್ ಕೇಸ್ ಡೈಗ್ರಾಮ್ಗಳಲ್ಲಿ ಪ್ರತಿನಿಧಿಸಲಾಗುವುದಿಲ್ಲ ಆದ್ದರಿಂದ ಅವುಗಳು ಟಿಪ್ಪಣಿಗಳ ವಿಷಯದಲ್ಲಿ ನೀವು ಕೆಳಗೆ ಇಡುತ್ತಲೇ ಇರುತ್ತವೆ ಮತ್ತು ಅವುಗಳನ್ನು ಯೂಸ್ ಕೇಸ್ ಡೈಗ್ರಾಮ್ಗಳಲ್ಲಿ ವಿವಿಧ ಭಾಗಗಳೊಂದಿಗೆ ಲಗತ್ತಿಸಿ ಬಳಕೆಯ ಪ್ರಕರಣಗಳನ್ನು ಮತ್ತೆ ಗುರುತಿಸಲು ನಾನು ನಿಮ್ಮನ್ನು ಕ್ರಿಯಾಪದಗಳ ಭಾಷಾ ವಿಶ್ಲೇಷಣೆಗೆ ಉಲ್ಲೇಖಿಸುತ್ತೇನೆ ಮತ್ತು ಉದ್ಯೋಗಿ ಅನುಮೋದಿಸಬೇಕಾಗಿದೆ ಎಂದು ನಾವು ನೋಡಬಹುದು o ಅಂದರೆ ಲೀಡ್ ಉದ್ಯೋಗಿ ಅಥವಾ ಮ್ಯಾನೇಜರ್ ರಜೆ ಅನುಮೋದಿಸಬೇಕಾಗಿದೆ ರಜೆ ಬಗ್ಗೆ ವಿಷಾದಿಸಿ ಅಥವಾ ರಜೆ ಹಿಂತೆಗೆದುಕೊಳ್ಳಿ ನೌಕರನು ರಜೆಯನ್ನು ರದ್ದುಗೊಳಿಸಬಹುದು ಮತ್ತು ಹೀಗೆ ರಜೆ ಪಡೆಯಬಹುದು ಆದ್ದರಿಂದ ಇವುಗಳು ವ್ಯವಸ್ಥೆಯಲ್ಲಿ ನಿರೀಕ್ಷಿತ ವಿಭಿನ್ನ ಕ್ರಿಯೆಗಳಾಗಿವೆ ಮತ್ತು ಆದ್ದರಿಂದ ಅವು ವಿಭಿನ್ನ ಯೂಸ್ ಕೇಸ್ಗಳಿಗೆ ಗಳಿಗೆ ಪರಿಗಣಿಸಬೇಕಾದ ಅಭ್ಯರ್ಥಿಗಳಾಗಿ ನ್ಯಾಯಸಮ್ಮತವಾಗಿ ಅರ್ಹತೆ ಪಡೆಯುತ್ತವೆ ಆದ್ದರಿಂದ ಬಹಳ ಸ್ಪಷ್ಟವಾಗಿ ಇವು ಕೆಲವು ವಿನಂತಿಯ ರಜೆ ದೈನಂದಿನ ಹಾಜರಾತಿ ಕೆಲವು ಬಳಕೆಯ ಸಂದರ್ಭಗಳು ಯೂಸ್ ಕೇಸ್ನ್ನುನ್ನು ಸಾಮಾನ್ಯವಾಗಿ ಒಂದು ರೀತಿಯ ಅಂಡಾಕಾರದ ಆಕಾರದಲ್ಲಿ ಎಳೆಯಲಾಗುತ್ತದೆ ಮತ್ತು ಯೂಸ್ ಕೇಸ್ನ್ನು ಹೆಸರನ್ನು ಇಲ್ಲಿ ಬರೆಯಲಾಗುತ್ತದೆ ಆದ್ದರಿಂದ ಇದು ಆಕಾರ ಮತ್ತು ಇದು ಯೂಸ್ ಕೇಸ್ನ್ನು ಹೆಸರು ಆಗಿದೆ ಆದ್ದರಿಂದ ಇದು ಆಕಾರ ಮತ್ತು ಇದು ಬಳಕೆಯ ಪ್ರಕರಣದ ಹೆಸರು ಆದ್ದರಿಂದ ಯೂಸ್ ಕೇಸ್ನ್ನು ಹೊಂದಿರಬೇಕಾದ ಕನಿಷ್ಠ ಇದು ಇದು ಇತರ ಟಿಪ್ಪಣಿಗಳನ್ನು ಹೊಂದಿರಬಹುದು ಅದರೊಂದಿಗೆ ಇತರ ಅಲಂಕಾರಿಕ ವಸ್ತುಗಳು ಇರಬಹುದು ಆದರೆ ಇದು ಕನಿಷ್ಟ ಮೂಲಭೂತವಾಗಿ ಮುಚ್ಚಿದ ಅಂಡಾಕಾರದ ಆಕಾರವನ್ನು ಹೊಂದಿರಬೇಕು ಮತ್ತು ಯೂಸ್ ಕೇಸ್ ಎಂದು ಗುರುತಿಸುವ ಹೆಸರನ್ನು ಹೊಂದಿರಬೇಕು ಯುಎಂಎಲ್ ಒಂದು ಗ್ರಾಫಿಕಲ್ ಲ್ಯಾಂಗ್ವೇಜ್ ಎಂದು ನಾನು ಹೇಳಲು ಪ್ರಾರಂಭಿಸಿದೆ ಎಂದು ನಿಮಗೆ ನೆನಪಿದೆ ಆದ್ದರಿಂದ ಎಲ್ಲವೂ ಪರಿಕಲ್ಪನೆ ನಾವು ಮಾತನಾಡುವ ಪ್ರತಿಯೊಂದು ಪ್ರಾಚೀನತೆಯು ಅದಕ್ಕೆ ಒಂದು ಸಾಂಪ್ರದಾಯಿಕ ಪ್ರಾತಿನಿಧ್ಯವನ್ನು ಹೊಂದಿದೆ ಆದ್ದರಿಂದ ಕೆಲವು ಜೊತೆಗೆ ಪಠ್ಯ ಟಿಪ್ಪಣಿಗಳು ಅದರ ಪ್ರಾಥಮಿಕವಾಗಿ ಈ ಅಪ್ರತಿಮ ಆದಿಮಗಳು ನಿಖರವಾಗಿ ಏನೆಂದು ನಮಗೆ ತಿಳಿಸುತ್ತದೆ ಪ್ರತಿನಿಧಿಸುತ್ತದೆ ಮತ್ತು ವ್ಯವಸ್ಥೆಯಲ್ಲಿ ನಡೆಯುತ್ತಿದೆ ಈಗ ಈ ಕೆಳಗಿನವುಗಳಲ್ಲಿ ಯೂಸ್ ಕೇಸ್ಅನ್ನು ನಿರ್ದಿಷ್ಟಪಡಿಸಬಹುದು ಈ ರೀತಿಯಾಗಿ ನೀವು ಯೂಸ್ ಕೇಸ್ನ್ನು ನಿರ್ದಿಷ್ಟ ಪಡಿಸುವ ಸಂಭವನೀಯ ಮಾರ್ಗವಾಗಿದೆ ಆದ್ದರಿಂದ ಮತ್ತೆ ನಾವು ವಿನ್ಯಾಸದ ಆರಂಭಿಕ ಹಂತದಲ್ಲಿದ್ದೇವೆ ಆದ್ದರಿಂದ ಯುಎಂಎಲ್ ಡೈಗ್ರಾಮ್ ಗಳಲ್ಲಿ ಕ್ರೋಡೀಕರಿಸಿದ ಹೆಚ್ಚಿನ ವಿವರಗಳು ನಮ್ಮಲ್ಲಿಲ್ಲ ಆದ್ದರಿಂದ ಯೂಸ್ ಕೇಸ್ ವಿಷಯದಲ್ಲಿ ಕನಿಷ್ಟಪಕ್ಷ ಸ್ವಾಭಾವಿಕವಾಗಿ ಮೊದಲನೆಯದು ಸ್ಪಷ್ಟವಾಗಿ ಅಗತ್ಯವಿರುತ್ತದೆ ಮತ್ತು ನಂತರ ಯೂಸ್ ಕೇಸ್ ಹೆಸರು ನೀವು ಅದಕ್ಕೆ ಹೆಸರನ್ನು ನೀಡಬೇಕು ಟಿಪ್ಪಣಿಗಳಲ್ಲಿ ಈ ಯೂಸ್ ಕೇಸ್ ಉದ್ದೇಶವೇನು ಎಂದು ನೀವು ಹಾಕಿದರೆ ಅದು ಈ ಯೂಸ್ ಕೇಸ್ ಏಕೆ ಮುಖ್ಯವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಅಥವಾ ಈ ಯೂಸ್ ಕೇಸ್ ನಂತರದ ಹಂತವನ್ನು ಇತರ ಯೂಸ್ ಕೇಸ್ಗಳಿಗೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಕಂಡುಹಿಡಿಯಬಹುದು ಮುಂದಿನದು ಬಹಳ ಮುಖ್ಯವಾದುದು ಅನೇಕ ಯೂಸ್ ಕೇಸ್ಗಳು ಸಿಸ್ಟಮ್ ಲ್ಲಿ ಕೆಲವು ಕಂಡೀಶನ್ಗಳನ್ನು ಪೂರೈಸಿದಲ್ಲಿ ನೀವು ಏನನ್ನಾದರೂ ಮಾಡಬಹುದು ಎಂಬ ಪ್ರಿ ಕಂಡೀಶನ್ ಹೊಂದಿದೆ ಎಂದು ಹೇಳುತ್ತದೆ ಸಹಜವಾಗಿ ವ್ಯವಸ್ಥೆಯ ದೃಷ್ಟಿಯಿಂದ ಇದು ಬಹಳ ಕ್ಷುಲ್ಲಕ ಪೂರ್ವ ಸ್ಥಿತಿಯಾಗಿದ್ದು ಸಿಸ್ಟಮ್ ನ್ನು ಪ್ರವೇಶಿಸಲು ಲಾಗಿನ್ ಮತ್ತು ಪಾಸ್ವರ್ಡ್ ಸೈನ್ ಇನ್ ಅಗತ್ಯವಿರುತ್ತದೆ ಆದರೆ ನೀವು ಎಲ್ಎಂಎಸ್ ಸಿಸ್ಟಮಲ್ಲಿ ಸಂಪೂರ್ಣ ಪ್ರಿ ಕಂಡೀಶನ್ಗಳನ್ನು ಪಡೆಯಬಹುದು ಉದಾಹರಣೆಗೆ ಅನಾರೋಗ್ಯ ರಜೆ ಪಡೆಯಲು ಸಾಧ್ಯವಾಗುತ್ತದೆ ಅಥವಾ ಅಪ್ಲಿಕೇಶನ್ನ ಮೂಲ ಅನುಮೋದನೆಗಾಗಿ ನನಗೆ ಪ್ರಮಾಣಪತ್ರದ ಅಗತ್ಯವಿಲ್ಲ ಆದ್ದರಿಂದ ಈ ಸಮನ್ವಯವು ಪ್ರಮಾಣಪತ್ರದ ಪ್ರಿ ಕಂಡೀಶನ್ ಅಗತ್ಯವಿದೆ ವಿನಂತಿಯನ್ನು ನಮೂದಿಸಿದಾಗ ಏನಾಗುತ್ತದೆ ಎಂಬುದು ಪೋಸ್ಟ್ ಕಂಡೀಶನ್ ಕ್ಷಮಿಸಿ ಯೂಸ್ ಕೇಸ್ ನಿಜವಾಗಿ ಕಾರ್ಯಗತಗೊಂಡಾಗ ಮತ್ತು ಅದರ ನಂತರ ಏನಾಗಬಹುದು ಉದಾಹರಣೆಗೆ ನೀವು ರಜೆಗಾಗಿ ಅರ್ಜಿ ಸಲ್ಲಿಸಿದ್ದೀರಿ ರಜೆ ಅನುಮೋದಿಸಲಾಗಿದೆ ರಜೆ ಅನುಮೋದನೆಯಾದ ನಂತರ ನೀವು ಈಗ ಕಡಿಮೆ ಸಂಖ್ಯೆಯ ರಜೆಗಳನ್ನು ಹೊಂದಿರುವಿರಿ ಎಂದು ತೋರಿಸಲು ನಿಮ್ಮ ಸಿಸ್ಟಮ್ನಲ್ಲಿ ತಾತ್ಕಾಲಿಕವಾಗಿ ಲಾಕ್ ಆಗಬೇಕು ಈಗ ನೀವು ರಜೆಯ ಮುಕ್ತಾಯವನ್ನು ಪಡೆದುಕೊಳ್ಳುವಾಗ ಅದು ನಿಮ್ಮ ರಜೆಯಿಂದ ಕಡಿತಗೊಳ್ಳಬೇಕು ಆದ್ದರಿಂದ ನೀವು ಪಡೆದ ರಜೆಯ ನಂತರ ನಿಮ್ಮ ರಜೆ ಶಾಶ್ವತವಾಗಿ ಕಡಿಮೆಯಾಗುತ್ತದೆ ಅನುಮೋದನೆಯ ಪೋಸ್ಟ್ ಕಂಡೀಶನ್ ಎಂದರೆ ನೀವು ಅನುಮೋದನೆ ಪಡೆದಿರುವ ರಜೆ ದಿನಗಳ ಸಂಖ್ಯೆಯಿಂದ ಅದನ್ನು ತಾತ್ಕಾಲಿಕವಾಗಿ ಕಡಿಮೆ ಸಂಖ್ಯೆಗೆ ಲಾಕ್ ಮಾಡಲಾಗಿದೆ ಏಕೆಂದರೆ ಅನುಮೋದನೆ ಹಂತದಲ್ಲಿ ಈ ಹಂತದಲ್ಲಿ ನಿಮ್ಮ ಅನುಮೋದನೆ ವ್ಯವಸ್ಥಾಪಕರಿಂದ ರಜೆ ಹಿಂತೆಗೆದುಕೊಳ್ಳಲ್ಪಟ್ಟಿದ್ದರೆ ಅಥವಾ ನೀವು ರಜೆಯನ್ನು ರದ್ದುಗೊಳಿಸಲು ನಿರ್ಧರಿಸಿದರೆ ಅದು ಮತ್ತೆ ಪೋಸ್ಟ್ ಕಂಡೀಶನ್ ಆಗಿರುತ್ತದೆ ಅದು ಅನ್ಲಾಕ್ ಆಗಬೇಕು ಮತ್ತು ಹಿಂತಿರುಗಬೇಕು ನಿಮ್ಮ ರಜೆ ದಾಖಲೆಗಳಿಗೆ ಮನ್ನಣೆ ಪಡೆಯಬೇಕು ಆಗಾಗ್ಗೆ ವೈಫಲ್ಯದ ಪರಿಸ್ಥಿತಿಗಳು ಪ್ರಿ ಕಂಡೀಶನ್ ತೃಪ್ತಿ ಹೊಂದಿಲ್ಲದಿದ್ದರೆ ಅಥವಾ ಯೂಸ್ ಕೇಸ್ ಯಶಸ್ವಿಯಾಗಿ ಕಾರ್ಯಗತಗೊಳ್ಳಲು ವಿಫಲವಾದರೆ ಏನಾಗುತ್ತದೆ ಎಂಬ ವಿವರಣೆಯಲ್ಲಿ ದಾಖಲಿಸುವುದು ಒಳ್ಳೆಯದು ಆದ್ದರಿಂದ ಆ ಸಂದರ್ಭಗಳಲ್ಲಿ ಏನಾಗಬೇಕು ಎಂಬುದನ್ನು ಸಹ ದಾಖಲಿಸಬೇಕು ಉದಾಹರಣೆಗೆ ಯೂಸರ್ ರಜೆಗಾಗಿ ಅರ್ಜಿ ಸಲ್ಲಿಸಲು ಪ್ರಯತ್ನಿಸಿದ್ದಾರೆ ನೌಕರರ ಖಾತೆಯಲ್ಲಿನ ಬಾಕಿ ಮೊತ್ತವು ತೃಪ್ತಿಪಡಿಸುತ್ತದೆ ಆದರೆ ಕ್ಲಬ್ಬೇಬಿಲಿಟಿ ಸ್ಥಿತಿಯ ಪ್ರಕಾರ ರಜೆ ಮಾನ್ಯವಾಗಿಲ್ಲ 2 ರಜೆಗಳನ್ನು ಒಟ್ಟಿಗೆ ಕೇಳಲಾಗುತ್ತಿತ್ತು ಒಟ್ಟಿಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಆ ವೈಫಲ್ಯ ಸ್ಥಿತಿಯಲ್ಲಿ ಅನ್ವಯಿಸುವ ರಜೆ ಯೂಸ್ ಕೇಸ್ ಏನಾಗುತ್ತದೆ ಎಂದು ನಾವು ನಿರ್ದಿಷ್ಟಪಡಿಸಬೇಕಾಗಿದೆ ಈ ಯೂಸ್ ಕೇಸಲ್ಲಿ ಎಲ್ಲರೂ ಕೆಲಸ ಮಾಡಬಹುದೆಂದು ಯಾಕ್ಟರ್ನ್ನು ಗುರುತಿಸಬೇಕಾಗಿದೆ ಮತ್ತು ಸಾಮಾನ್ಯವಾಗಿ ಜನರು ಆಶಾವಾದಿ ಹರಿವನ್ನು ಹಾಕಲು ಬಯಸುತ್ತಾರೆ ಎಂದು ಹೇಳುವುದು ಕ್ಷುಲ್ಲಕ ಆಶಾವಾದಿ ಹರಿವು ಒಂದು ಸ್ಥಿರ ಹರಿವು ಅಲ್ಲ ಅಂದರೆ ಇದು ಸಂಭವಿಸುತ್ತದೆ ಆದರೆ ನಾವು ಸಿಸ್ಟಮ ಅನ್ನು ಒಂದು ಉದ್ದೇಶದಿಂದ ವಿನ್ಯಾಸಗೊಳಿಸುತ್ತಿದ್ದೇವೆ ಆದ್ದರಿಂದ ಆಶಾವಾದಿ ಹರಿವು ಎಲ್ಲವೂ ಸರಿಯಾಗಿ ನಡೆದರೆ ಇದನ್ನು ಯೂಸ್ ಕೇಸ ಮಾಡಬೇಕೆಂದು ನಾವು ಬಯಸುತ್ತೇವೆ ಆದ್ದರಿಂದ ಇವುಗಳು ನಾವು ನೋಡುತ್ತಿರುವ ವಿನಂತಿ ರಜೆ ಯೂಸ್ ಕೇಸಗೆ ಸಂಭವನೀಯ ಆಶಾವಾದಿ ಹರಿವುಗಳಾಗಿವೆ ಆದ್ದರಿಂದ ಆಶಾವಾದಿ ಹರಿವನ್ನು ದಾಖಲಿಸುವುದು ಒಳ್ಳೆಯದು ಏಕೆಂದರೆ ಅದು ನಂತರ ಈ ಬಳಕೆಯ ಸಂದರ್ಭದಲ್ಲಿ ವಿಶ್ಲೇಷಣೆ ಹಂತ ವಿನ್ಯಾಸ ಹಂತ ಮತ್ತು ಅಂತಿಮವಾಗಿ ಮತ್ತು ಅಂತಿಮವಾಗಿ ನಿಮಗೆ ತಿಳಿದಿದ್ದರೆ ಕೆಳಮಟ್ಟದ ವಿನ್ಯಾಸವು ವಿವರವಾಗಿ ಹೊರಬರುತ್ತದೆ ಇದು ವಿನ್ಯಾಸಕನಿಗೆ ಸಹಾಯ ಮಾಡುತ್ತದೆ ಇದು ಸಾಮಾನ್ಯವಾಗಿ ಸಿಸ್ಟಮ ನ್ನು ಬಳಸಲಾಗುವುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಈ ಹಂತದಲ್ಲಿ ಡಿಸೈನರ್ ನಂತರ ಪರೀಕ್ಷಾ ಸಿಸ್ಟಮ್ ಗೆ ಶಿಫಾರಸುಗಳನ್ನು ಮಾಡಬಹುದು ಅದು ಈ ಪ್ರಕರಣಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ ಏಕೆಂದರೆ ಯೂಸರ್ ಸಾಮಾನ್ಯವಾಗಿ ಸಿಸ್ಟಮನ್ನು ಬಳಸುವ ಮತ್ತು ಪರೀಕ್ಷಿಸುವ ಸಂದರ್ಭಗಳು ಇವು ಆದರೆ ಮೂಲೆಯ ಸಂದರ್ಭಗಳಲ್ಲಿ ಸಿಸ್ಟಮ್ ಕಾರ್ಯನಿರ್ವಹಿಸುತ್ತದೆಯೇ ಎಂದು ನಿರ್ಧರಿಸಲು ಪರೀಕ್ಷೆಗಳನ್ನು ವಿನ್ಯಾಸಗೊಳಿಸಲು ವೈಫಲ್ಯದ ಪರಿಸ್ಥಿತಿಗಳು ಮುಖ್ಯವಾಗಿವೆ ಆದ್ದರಿಂದ ಇವುಗಳು ವಿಶಿಷ್ಟವಾದವು ಇವುಗಳು ಯೂಸ್ ಕೇಸ್ನ ನಿರ್ದಿಷ್ಟತೆಯ ವಿಶಿಷ್ಟ ರಚನೆಯಾಗಿದೆ ಸಹಜವಾಗಿ ಈ ಎಲ್ಲ ಹೆಸರು ಅಗತ್ಯ ಅನಿವಾರ್ಯವಲ್ಲ ಆದರೆ ಇವುಗಳಲ್ಲಿ ಹಲವು ವಿವರಣೆಯಲ್ಲಿ ಕಾಣೆಯಾಗಿರಬಹುದು ಆದರೆ ಖಂಡಿತವಾಗಿಯೂ ಹೆಚ್ಚಿನದನ್ನು ಯೂಸ್ ಕೇಸ್ ನ ವಿವರಣೆಯಲ್ಲಿ ಇರಿಸಬಹುದು ಆದ್ದರಿಂದ ಈ ಮಾಡ್ಯೂಲ್ ಅನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಮೊದಲ ಯುಎಂಎಲ್ ಡೈಗ್ರಾಮ್ ಯೂಸ್ ಕೇಸ್ ಅನ್ನು ಚರ್ಚಿಸಲು ಪ್ರಾರಂಭಿಸಿದ್ದೇವೆ ನಮಗೆ ತಿಳಿದಿರುವ ಡೈಗ್ರಾಮನ್ನು ಎಸ್ಡಿಎಲ್ಸಿ ಪ್ರಕ್ರಿಯೆಯ ಅವಶ್ಯಕತೆ ನಿರ್ದಿಷ್ಟ ಹಂತಕ್ಕೆ ಬಳಸಬೇಕು ಮತ್ತು ಯೂಸ್ ಕೇಸ್ ಡೈಗ್ರಾಮಲ್ಲಿ ನಾವು ಯಾಕ್ಟರ್ ಮತ್ತು ಯೂಸ್ ಕೇಸಗಳ 2 ಪ್ರಾಥಮಿಕ ಅಂಶಗಳ ಬಗ್ಗೆ ಮಾತನಾಡಿದ್ದೇವೆ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಯೂಸ್ ಕೇಸ್ ಡೈಗ್ರಾಮ್ನ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಮತ್ತು ವಿಭಿನ್ನ ಯೂಸ್ ಕೇಸಗಳ ನಡುವೆ ಇರುವ ಸಂಬಂಧಗಳ ಬಗ್ಗೆ ಮಾತನಾಡುತ್ತೇವೆ